ವಂದನೆಗಳು ಆದ್ದರಿಂದ ಇಂದಿನ ಉಪನ್ಯಾಸದಲ್ಲಿ ನಾವು ಸರ್ಕ್ಯೂಟ್ನ ಎರಡನೇ ವರ್ಗದ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸುತ್ತೇವೆ ಎಂದರೆ ಇಂಡಕ್ಟರ್ ಕೆಪಾಸಿಟರ್ ಮತ್ತು ರೆಸಿಸ್ಟರ್ ಅನ್ನು ಒಳಗೊಂಡಿರುವ ಸರ್ಕ್ಯೂಟ್ಗಳು ಎಲ್ಲಾ 3 ಘಟಕಗಳು ಇವೆ ಅಥವಾ ನಮ್ಮಲ್ಲಿ 2 ಪ್ರಚೋದಕಗಳು ಅಥವಾ 2 ಕೆಪಾಸಿಟರ್ಗಳಿವೆ ಅದನ್ನು ಸಮಾನ ಇಂಡಕ್ಟರ್ ಅಥವಾ ಕೆಪಾಸಿಟರ್ ಆಗಲು ಕ್ಲಬ್ ಮಾಡಲಾಗುವುದಿಲ್ಲ ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ನಾವು ಸರ್ಕ್ಯೂಟ್ ಅನ್ನು ಹೇಗೆ ಪರಿಹರಿಸುತ್ತೇವೆ ಅದನ್ನು ನಾವು ಇಂದಿನ ಉಪನ್ಯಾಸದಲ್ಲಿ ಚರ್ಚಿಸುತ್ತೇವೆ ಆದ್ದರಿಂದ ಎರಡನೇ ವರ್ಗದ ಪ್ರತಿಕ್ರಿಯೆಯ ಕುರಿತು ಚರ್ಚೆಯನ್ನು ಪ್ರಾರಂಭಿಸೋಣ ಮೊದಲಿಗೆ ಎರಡನೇ ವರ್ಗದ ಸರ್ಕ್ಯೂಟ್ ಎಂದರೇನು ಎಂದು ಅರ್ಥಮಾಡಿಕೊಳ್ಳೋಣ ಎರಡನೇ ವರ್ಗದ ಸರ್ಕ್ಯೂಟ್ ಅನ್ನು ಎರಡನೇ ವರ್ಗದ ಡಿಫರೆಂಶಿಯಲ್ ಸಮೀಕರಣದಿಂದ ನಿರೂಪಿಸಲಾಗಿದೆ ನಾವು ಎರಡನೇ ವರ್ಗದ ಡಿಫರೆಂಶಿಯಲ್ ಸಮೀಕರಣವನ್ನು ಹೊಂದಿರುವಾಗ ಅದು ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನಿಯಂತ್ರಿಸುತ್ತದೆ ಅಂದರೆ ಆ ಸರ್ಕ್ಯೂಟ್ ಅನ್ನು ಎರಡನೇ ವರ್ಗದ ಸರ್ಕ್ಯೂಟ್ ಎಂದು ಪರಿಗಣಿಸಬಹುದು ಈಗ 2 ಶೇಖರಣಾ ಘಟಕಗಳನ್ನು ನಿರ್ದಿಷ್ಟವಾಗಿ ಪ್ರಚೋದಕಗಳು ಮತ್ತು ಕೆಪಾಸಿಟರ್ಗಳನ್ನು ಒಳಗೊಂಡಿರುವ ಸರ್ಕ್ಯೂಟ್ ಅನ್ನು ಎರಡನೆಯ ವರ್ಗದ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವುಗಳ ಪ್ರತಿಕ್ರಿಯೆಗಳಲ್ಲಿ ಎರಡನೇ ವರ್ಗದ ಉತ್ಪನ್ನಗಳನ್ನು ಒಳಗೊಂಡಿರುವ ಡಿಫರೆಂಶಿಯಲ್ ಸಮೀಕರಣಗಳು ಸೇರಿವೆ ಎರಡನೇ ವರ್ಗದ ಸರ್ಕ್ಯೂಟ್ಗಳು ಸಾಮಾನ್ಯವಾಗಿ ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಅಥವಾ ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ಗಳನ್ನು ಅಥವಾ ವಿಭಿನ್ನ ಪ್ರಕಾರದ ಅಥವಾ ಒಂದೇ ರೀತಿಯ 2 ಶೇಖರಣಾ ಘಟಕಗಳನ್ನು ಹೊಂದಿರಬಹುದು ಒಂದೇ ಪ್ರಕಾರ ಎಂದರೆ ಘಟಕಗಳು 2 ಪ್ರಚೋದಕಗಳು ಅಥವಾ 2 ಕೆಪಾಸಿಟರ್ಗಳಾಗಿರಬಹುದು ಆದರೆ ಈ ಘಟಕಗಳನ್ನು ಸಮಾನ ಏಕ ಅಂಶದಿಂದ ಪ್ರತಿನಿಧಿಸಲಾಗುವುದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಸ್ವಭಾವದಲ್ಲಿ ಎರಡನೇ ವರ್ಗವಾಗಿರುವ ಗವರ್ನಿಂಗ್ ಸಮೀಕರಣಗಳನ್ನು ರಚಿಸಬೇಕಾಗಿದೆ ಈಗ ಅಂತಹ ಸರ್ಕ್ಯೂಟ್ಗಳ ಉದಾಹರಣೆಯನ್ನು ನೋಡೋಣ ಇದು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಮತ್ತು ಇದು ಎರಡನೇ ವರ್ಗದ ಸರ್ಕ್ಯೂಟ್ ಆಗಿದೆ ಅಲ್ಲದೆ ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ ಸಹ ಎರಡನೇ ವರ್ಗದ ಸರ್ಕ್ಯೂಟ್ ಆಗಿದೆ ಈಗ ನೀವು ಒಂದೇ ಪ್ರಚೋಧಕ ಆಗಿ ಪ್ರತಿನಿಧಿಸಲಾಗದ 2 ಪ್ರಚೋಧಕಗಳನ್ನು ಹೊಂದಿದ್ದರೆ ಇದನ್ನು ಸಹ ಎರಡನೇ ವರ್ಗದ ಸರ್ಕ್ಯೂಟ್ ಎಂದು ಪರಿಗಣಿಸಬಹುದು ಅದೇ ರೀತಿ ಈ ಸಂದರ್ಭದಲ್ಲಿ ಕೂಡಾ ನಾವು ಸರ್ಕ್ಯೂಟ್ನ ಒಂದೇ ಸಮಾನ ಕೆಪಾಸಿಟರ್ ಆಗಿ ಪ್ರತಿನಿಧಿಸಲು ಕ್ಲಬ್ ಮಾಡಲಾಗದ 2 ಕೆಪಾಸಿಟರ್ಗಳನ್ನು ಹೊಂದಿದ್ದರೆ ಆ ಸರ್ಕ್ಯೂಟ್ ಅನ್ನು ಎರಡನೇ ವರ್ಗದ ಸರ್ಕ್ಯೂಟ್ ಎಂದು ಪರಿಗಣಿಸಲಾಗುತ್ತದೆ ಈಗ ಈ ರೀತಿಯ ಸರ್ಕ್ಯೂಟ್ಗಳಿಗೆ ಆರಂಭಿಕ ಮತ್ತು ಅಂತಿಮ ಮೌಲ್ಯಗಳನ್ನು ನಾವು ಹೇಗೆ ಕಂಡುಕೊಳ್ಳುತ್ತೇವೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕಾದ ಮೊದಲ ವಿಷಯವಾಗಿದೆ ವಿದ್ಯುದಾವೇಶ ಮತ್ತು ಪ್ರವಾಹಕ್ಕಾಗಿ ಆರಂಭಿಕ ಮತ್ತು ಅಂತಿಮ ಮೌಲ್ಯಗಳನ್ನು ಕಂಡುಹಿಡಿಯುವುದು ಸುಲಭ ಏಕೆಂದರೆ ಇವುಗಳನ್ನು ಪರಿಗಣಿಸಬಹುದಾದ ಕೆಲವು ವಿಷಯಗಳು ಅಥವಾ t ಸೊನ್ನೆಗೆ ಸಮನಾಗಿರುವಾಗ ಅಥವಾ ಅನಂತಕ್ಕೆ ಹೋಗುತ್ತಿರುವ ಸಮಯದಲ್ಲಿ ಸರ್ಕ್ಯೂಟ್ಅನ್ನು ಪರಿಶೀಲಿಸುವಾಗ ನೀವು ಅದನ್ನು ಪಡೆಯಬಹುದು ಆದರೆ ನಿಷ್ಕ್ರಿಯ ಅಂಶಗಳ ಉತ್ಪನ್ನಗಳ ಆರಂಭಿಕ ಮೌಲ್ಯವನ್ನು ಕಂಡುಹಿಡಿಯುವುದು ಸ್ವಲ್ಪ ಕಷ್ಟವಾಗಿದೆ ಆದ್ದರಿಂದ ನಾವು ಆರಂಭಿಕ ಪರಿಸ್ಥಿತಿಗಳನ್ನು ನಿರ್ಧರಿಸುವಾಗ ನೆನಪಿನಲ್ಲಿಡಬೇಕಾದ 2 ಪ್ರಮುಖ ಅಂಶಗಳಿವೆ ಮೊದಲನೆಯದು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ನ ಧ್ರುವೀಯತೆ ಮತ್ತು ಇಂಡಕ್ಟರ್ ಮೂಲಕ ಪ್ರವಾಹದ ದಿಕ್ಕು ಎರಡನೆಯದು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಥಟ್ಟನೆ ಬದಲಾಗುವುದಿಲ್ಲ ಎಂಬುವುದಾಗಿದೆ ಆದ್ದರಿಂದ ಕೆಪಾಸಿಟರ್ನ ಸಂದರ್ಭದಲ್ಲಿ ವೋಲ್ಟೇಜ್ ವೋಲ್ಟೇಜ್ ಗೆ ಸಮಾನವಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ ಅಂತೆಯೇ ಪ್ರಚೋದಕದ ಸಂದರ್ಭದಲ್ಲಿ ಇಂಡಕ್ಟರ್ ಪ್ರವಾಹವು ಥಟ್ಟನೆ ಬದಲಾಗುವುದಿಲ್ಲ ಆದ್ದರಿಂದ ಗೆ ಸಮಾನವಾಗಿರುತ್ತದೆ ಹೀಗಾಗಿ ಆರಂಭಿಕ ಪರಿಸ್ಥಿತಿಗಳನ್ನು ಕಂಡುಹಿಡಿಯುವಲ್ಲಿ ನಾವು ಮೊದಲು ಥಟ್ಟನೆ ಬದಲಾಗದ ಅಸ್ಥಿರಗಳ ಮೇಲೆ ಗಮನ ಹರಿಸುತ್ತೇವೆ ಇದರರ್ಥ ನಾವು ಕೆಪಾಸಿಟರ್ನ ವೋಲ್ಟೇಜ್ ಮತ್ತು ಇಂಡಕ್ಟರ್ ಮೂಲಕ ಹರಿಯುವ ಇಂಡಕ್ಟರ್ ಪ್ರವಾಹದ ಮೇಲೆ ಕೇಂದ್ರೀಕರಿಸುತ್ತೇವೆ ಈಗ ನಾವು ಮೊದಲು ಮೂಲ ಮುಕ್ತ ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಅನ್ನು ತೆಗೆದುಕೊಳ್ಳೋಣ ಯಾವುದೇ ಮೂಲವಿಲ್ಲದೆ R L ಮತ್ತು C ಸರಣಿಯ ಸಂಯೋಜನೆಯಾದ ಆ ಸರ್ಕ್ಯೂಟ್ಗಳ ಪರಿಹಾರವನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ಇಂಡಕ್ಟರ್ ಮೂಲಕ ಹರಿಯುವ ಕೆಲವು ಆರಂಭಿಕ ಪ್ರವಾಹವಿದೆ ಮತ್ತು ಅದರ ಮೌಲ್ಯವು ಆಗಿದೆ ಮತ್ತು ಕೆಪಾಸಿಟರ್ ಅನ್ನು ಆರಂಭದಲ್ಲಿ ಕೆಲವು ವೋಲ್ಟೇಜ್ ನೊಂದಿಗೆ ಚಾರ್ಜ್ ಮಾಡಲಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಈ 2 ಅನ್ನು ಸರ್ಕ್ಯೂಟ್ಗೆ ಪ್ರವಾಹವನ್ನು ಒದಗಿಸುವ ಮೂಲವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈಗ ನಾವು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಏನೆಂದು ಬರೆಯಬಹುದು v ಅನ್ನು ಸಮೀಕರಣ ರಂತೆ ಪ್ರವಾಹದ ಅವಿಭಾಜ್ಯ ಎಂದು ಬರೆಯಬಹುದು ಮತ್ತು ಅದು ಗೆ ಸಮನಾಗಿರುತ್ತದೆ ಏಕೆಂದರೆ ಇದು ನಮ್ಮ ಆರಂಭಿಕ ಸ್ಥಿತಿಯಾಗಿದೆ ಅಂತೆಯೇ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ i ಪ್ರವಾಹವು ಆಗಿರುತ್ತದೆ ಈಗ ಈ ನಿರ್ದಿಷ್ಟ ಲೂಪ್ನ ಸುತ್ತಲೂ ನೀವು ಕೆವಿಎಲ್ ಅನ್ನು ಬರೆದರೆ ಅಂದರೆ ಈ ನಿರ್ದಿಷ್ಟ ಲೂಪ್ನಲ್ಲಿ ಪ್ರವಾಹವು ಹರಿಯುತ್ತಿದೆ ಎಂದು ನಾವು ಊಹಿಸುತ್ತೇವೆ ಸಮೀಕರಣ ರಲ್ಲಿ ತೋರಿಸಿರುವಂತೆ ನೀವು ಈ ಲೂಪ್ಗಾಗಿ ಕೆವಿಎಲ್ ಸಮೀಕರಣವನ್ನು ಬರೆಯಬಹುದು ಈ ಸಮೀಕರಣದಿಂದ ಏಕೀಕರಣದ ಭಾಗವನ್ನು ಸಮಯ t ಗೆ ಸಂಬಂಧಿಸಿದಂತೆ ಡಿಫರೆಂಶಿಯೆಟ್ ಮಾಡುವ ಮೂಲಕ ಅದನ್ನು ತೆಗೆದುಹಾಕಬಹುದು ಡಿಫರೆಂಶಿಯೆಟ್ ಮಾಡಿದಾಗ ನೀವು ನೇ ಸಮೀಕರಣವನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಸಮೀಕರಣದ ಎರಡನೇ ಉತ್ಪನ್ನವನ್ನು ಮರುಹೊಂದಿಸಿದರೆ ಸ್ಲೈಡ್ನಲ್ಲಿ ತೋರಿಸಿರುವಂತೆ ಸಮೀಕರಣ ಅನ್ನು ಪಡೆಯುತ್ತೀರಿ ಸಮೀಕರಣವು ಎರಡನೇ ವರ್ಗದ ಉತ್ಪನ್ನವನ್ನು ಹೊಂದಿದೆ ಎಂದು ನೀವು ನೋಡಬಹುದು ಅದಕ್ಕಾಗಿಯೇ ಇದನ್ನು ಎರಡನೇ ವರ್ಗದ ಡಿಫರೆಂಶಿಯಲ್ ಸಮೀಕರಣ ಎಂದು ಕರೆಯಲಾಗುತ್ತದೆ ಈಗ ಅಂತಹ ಎರಡನೇ ವರ್ಗದ ಡಿಫರೆಂಶಿಯಲ್ ಸಮೀಕರಣವನ್ನು ಪರಿಹರಿಸಲು ನಿಮ್ಮನ್ನು ಕೇಳಿದರೆ ನಿಮಗೆ ಆರಂಭಿಕ 2 ಸ್ಥಿತಿಗಳು ಬೇಕಾಗುತ್ತವೆ ಈಗ ಪ್ರವಾಹದ ಆರಂಭಿಕ ಮೌಲ್ಯವು ಗೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಈಗ ಮುಂದೆ ನೀವು ಪ್ರವಾಹದ ಆರಂಭಿಕ ಮೌಲ್ಯದ ಮೊದಲ ಉತ್ಪನ್ನವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು ಯನ್ನು t ಸೊನ್ನೆಗೆ ಸಮನಾಗಿ ಲೆಕ್ಕ ಹಾಕಬೇಕು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ನ ಆರಂಭಿಕ ಮೌಲ್ಯವನ್ನು ಸಹ ನಾವು ತಿಳಿದಿದ್ದೇವೆ ನೇ ಸಮೀಕರಣದಲ್ಲಿ ನೀಡಲಾಗಿರುವಂತೆ ನಾವು ಆ ಮೌಲ್ಯವನ್ನು ಬಳಸಿಕೊಳ್ಳಬಹುದು ಆದ್ದರಿಂದ ಈ ಸಮೀಕರಣಕ್ಕಾಗಿ ನೀವು ಏನು ಬರೆಯಬಹುದು ಮತ್ತು ರಲ್ಲಿ ನೀಡಲಾಗಿರುವಂತೆ ನೀವು ಸಮೀಕರಣಗಳನ್ನು ಬರೆಯಬಹುದು ಆದ್ದರಿಂದ ಈಗ ನಿಮ್ಮ ಕೈಯಲ್ಲಿ I ಯ ಆರಂಭಿಕ ಮೌಲ್ಯ ಮತ್ತು di ಬೈ dt ಯ ಆರಂಭಿಕ ಮೌಲ್ಯವನ್ನು ನೀವು ಹೊಂದಿರುವಿರಿ ಅದನ್ನು ನೀವು ಸಮೀಕರಣವನ್ನು ಪರಿಹರಿಸಲು ಬಳಸಿಕೊಳ್ಳಬಹುದು ಈಗ ಹಿಂದಿನ ಚರ್ಚೆಯಲ್ಲಿ ನಾವು ಏನು ಮಾಡಿದ್ದೇವೆ ಎಂದು ನೀವು ನೋಡಿದರೆ ಆರ್ಎಲ್ ಸರ್ಕ್ಯೂಟ್ ಮತ್ತು ಆರ್ಸಿ ಸರ್ಕ್ಯೂಟ್ನ ಮೂಲ ಮುಕ್ತ ಪ್ರತಿಕ್ರಿಯೆಯ ಬಗ್ಗೆ ನಾವು ಚರ್ಚಿಸಿದಾಗ ಸಾಮಾನ್ಯವಾಗಿ ಈ ರೀತಿಯ ಸರ್ಕ್ಯೂಟ್ಗಳ ಪರಿಹಾರವು ಎಕ್ಸ್ಪೋನೆಂಶಿಯಲ್ ಎಂಬುವುದನ್ನು ನಾವು ತಿಳಿದುಕೊಂಡೆವು ಆದ್ದರಿಂದ ಈ ದೃಷ್ಟಾಂತದ ಪರಿಹಾರವನ್ನು ಸಮೀಕರಣ ರಲ್ಲಿ ನೀಡಲಾಗಿದೆ ಎಂದು ಊಹಿಸೋಣ ಆದ್ದರಿಂದ A ಮತ್ತು σ ನಾವು ನಿರ್ಧರಿಸಬೇಕಾದ ಸ್ಥಿರಾಂಕಗಳಾಗಿವೆ ನೇ ಸಮೀಕರಣದಲ್ಲಿ ಊಹಿಸಲಾದ ಪ್ರವಾಹದ ಮೌಲ್ಯವನ್ನು ನೀವು ಸಮೀಕರಣ ರಲ್ಲಿ ಹಾಕುತ್ತೀರಿ ಇದರರ್ಥ ನೀವು ಅದನ್ನು ಎರಡು ಬಾರಿ ಡಿಫರೆಂಶಿಯೆಟ್ ಮಾಡುತ್ತೀರಿ ಆದ್ದರಿಂದ ನೇ ಸಮೀಕರಣದಂತೆಯೇ ನೀವು ಮೊದಲ ಘಟಕವನ್ನು ಪಡೆಯುತ್ತೀರಿ ಅದೇ ರೀತಿ ಸಮೀಕರಣ ರ ಇತರ ಪದಗಳನ್ನು ಪಡೆಯಬಹುದು ಈ ಸಮೀಕರಣವನ್ನು ಅದರ ಅಂತಿಮ ರೂಪವನ್ನು ಪಡೆಯಲು ಪುನಃ ಬರೆಯಬಹುದು ಈಗ ಈ ರೀತಿಯ ಸಮೀಕರಣಗಳ ಪರಿಹಾರ ಆ ಸಂದರ್ಭದಲ್ಲಿ ನೀವು ನೋಡಿದರೆ ಎಂಬ ಅಂಶವು ಸೊನ್ನೆಗೆ ಸಮನಾಗಿರಬಾರದು ಏಕೆಂದರೆ ಇದು ಪರಿಹಾರಕ್ಕಾಗಿ ನಮ್ಮ ಆರಂಭಿಕ ಊಹೆಯಾಗಿದೆ ಆದ್ದರಿಂದ ಇದು 0 ಆಗಿರಬಾರದು ನಾವು ಸೊನ್ನೆಗೆ ಸಮನಾಗಿರುವ ಎರಡನೇ ಪದದೊಂದಿಗೆ ಉಳಿದಿದ್ದೇವೆ ಆದ್ದರಿಂದ ಇದಕ್ಕಾಗಿ ಯು ನಿರ್ಣಯಿಸುವ ಸಮೀಕರಣವಾಗಿದೆ ಎಂದು ನಾವು ಹೇಳುತ್ತೇವೆ ಇದು ಕ್ವಾಡರಾಟಿಕ್ ಸಮೀಕರಣವಾಗಿದೆ ಮತ್ತು ಈ ರೀತಿಯ ಸಮೀಕರಣಗಳು ನಾವು ಈಗ ನೋಡಿದ ಡಿಫರೆಂಶಿಯಲ್ ಸಮೀಕರಣದ ವಿಶಿಷ್ಟ ಸಮೀಕರಣ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇದನ್ನು ಡಿಫರೆಂಶಿಯಲ್ ಸಮೀಕರಣದ ವಿಶಿಷ್ಟ ಸಮೀಕರಣವೆಂದು ಪರಿಗಣಿಸಲಾಗುತ್ತದೆ ಈಗ ಈ ಎರಡನೇ ವರ್ಗದ ಸಮೀಕರಣವನ್ನು ನೀವು ನೋಡಿದರೆ ಈ ಸಮೀಕರಣದ 2 ವರ್ಗಗಳಿವೆ ಎಂದು ನೀವು ಹೇಳುತ್ತೀರಿ ಆದ್ದರಿಂದ ಮತ್ತು ವರ್ಗಗಳು ಎಂದು ಹೇಳೋಣ ಮತ್ತು ಸಮೀಕರಣಗಳಲ್ಲಿ ನೀಡಲಾಗಿರುವಂತೆ ನೀವು ಈ ವರ್ಗಗಳ ಮೌಲ್ಯವನ್ನು ಕಂಡುಹಿಡಿಯಬಹುದು ಈ ಕ್ವಾಡರಾಟಿಕ್ ಸಮೀಕರಣವನ್ನು ನಾವು ಪರಿಹರಿಸಬೇಕು ಇದನ್ನು ಪರಿಹರಿಸುವುದರಿಂದ ನಿಮಗೆ ಮತ್ತು ಸಿಗುತ್ತದೆ ಆದ್ದರಿಂದ ಈಗ ನಿಮ್ಮ ಕೈಯಲ್ಲಿ ಈ 2 ವರ್ಗಗಳಿವೆ ನಂತರ ನೀವು ಅದನ್ನು ಹೆಚ್ಚು ಸಾಂದ್ರವಾಗಿ ಪ್ರತಿನಿಧಿಸಬಹುದು ನೀವು ಹೇಗೆ ಪ್ರತಿನಿಧಿಸುವಿರಿ ಇಲ್ಲಿ α ವು ಮತ್ತು ಅನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನೀವು ಈ 2 ಅಂಶಗಳನ್ನು ಊಹಿಸಿದರೆ ಮತ್ತು ಮತ್ತು ರ ಮೌಲ್ಯವನ್ನು ಈ ನಿರ್ದಿಷ್ಟ ರೂಪದಲ್ಲಿ ಇಟ್ಟರೆ ನೀವು ಇದನ್ನು ಸಮೀಕರಣ ರಲ್ಲಿ ನೀಡಿದಂತೆ ಸರಳಗೊಳಿಸಬಹುದು ಈಗ ಮತ್ತು ಇರುವ ಈ 2 ವರ್ಗಗಳನ್ನು ನೈಸರ್ಗಿಕ ಆವರ್ತನಗಳು ಎಂದು ಕರೆಯಲಾಗುತ್ತದೆ ಮತ್ತು ನೆಪರ್ಸ್ ಪರ್ ಸೆಕಂಡ್ಗಳಲ್ಲಿ ಅಳೆಯಲಾಗುತ್ತದೆ ಸರಿ ಅನ್ನು ರೇಸೊನಂಟ್ ಆವರ್ತನ ಅಥವಾ ಅಂಡಮ್ಪ್ಡ್ ನೈಸರ್ಗಿಕ ಆವರ್ತನ ಎಂದು ಕರೆಯಲಾಗುತ್ತದೆ ಅದನ್ನು ಪ್ರತಿ ಸೆಕೆಂಡಿಗೆ ರೇಡಿಯನ್ಸ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ α ಎಂಬುದು ಡ್ಯಾಂಪಿಂಗ್ ಅಂಶವಾಗಿದ್ದು ಇದನ್ನು ಮತ್ತೆ ನೆಪರ್ಸ್ ಪರ್ ಸೆಕಂಡ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಪಡೆದ α ಮತ್ತು ω ದ ಮೌಲ್ಯಗಳನ್ನು ಸಮೀಕರಣ ಪಡೆಯಲು ಸಮೀಕರಣ ರಲ್ಲಿ ಸೇರಿಸಲಾಗುತ್ತದೆ ಈಗ 2 ಸಂಭವನೀಯ ಪರಿಹಾರಗಳಿವೆ ಎಂದು ಇದು ಸೂಚಿಸುತ್ತದೆ ಆದ್ದರಿಂದ ನಾವು ಏನು ಹೇಳಬಹುದು ಅಲ್ಲಿ ನೇ ಸಮೀಕರಣದಂತೆಯೇ 2 ಪರಿಹಾರಗಳಿರಬಹುದು ಆದ್ದರಿಂದ ಪ್ರವಾಹ ಮತ್ತು ಗೆ ನಾವು 2 ಪರಿಹಾರಗಳನ್ನು ಹೊಂದಿದ್ದೇವೆ ಈಗ ಮೂಲ ಸಮೀಕರಣ ಒಂದು ರೇಖೀಯ ಸಮೀಕರಣವಾಗಿದೆ ಆದ್ದರಿಂದ 2 ವಿಭಿನ್ನ ಪರಿಹಾರಗಳ ಯಾವುದೇ ರೇಖೀಯ ಸಂಯೋಜನೆ ಮತ್ತು ವು ಈ ಸಮೀಕರಣದ ಪರಿಹಾರವಾಗಿದೆ ಆದ್ದರಿಂದ ಮೇಲಿನ ಸಮೀಕರಣದ ಸಂಪೂರ್ಣ ಪರಿಹಾರಕ್ಕಾಗಿ ನಮಗೆ ಮತ್ತು ರ ರೇಖೀಯ ಸಂಯೋಜನೆಯ ಅಗತ್ಯವಿರುತ್ತದೆ ಇದನ್ನು ಸಮೀಕರಣ ರಲ್ಲಿ ನೀಡಿದಂತೆ ಬರೆಯಬಹುದು ಆದ್ದರಿಂದ ಇದು ನಮ್ಮ ಸರಣಿಯ ಆರ್ಎಲ್ಸಿ ಸರ್ಕ್ಯೂಟ್ ಗೆ ಸಂಬಂಧಿಸಿದ ಎರಡನೇ ವರ್ಗದ ಸಮೀಕರಣದ ಒಟ್ಟು ಪರಿಹಾರವಾಗಿದೆ ಈಗ ಇಲ್ಲಿ ಮತ್ತು ಕೆಲವು ಸ್ಥಿರಾಂಕಗಳಾಗಿವೆ ಅದನ್ನು ನೀವು i ಸಹಾಯದಿಂದ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ನಿರ್ಧರಿಸಬಹುದು ಮತ್ತು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಮತ್ತು ಈ ಮೌಲ್ಯಗಳು ಈಗಾಗಲೇ ನಮ್ಮ ಕೈಯಲ್ಲಿವೆ ಆದ್ದರಿಂದ ನಾವು ಈ ಸಮೀಕರಣಗಳನ್ನು ಹೋಲಿಸಿದಾಗ ಮತ್ತು ವಿಶಿಷ್ಟ ಸಮೀಕರಣಗಳ ವರ್ಗಗಳು ಎಂದು ನಾವು ಹೇಳಬಹುದು ನಮಗೆ 3 ಷರತ್ತುಗಳಿವೆ ಅಥವಾ ಮತ್ತು ರ ವರ್ಗಗಳಿಗೆ ಸಂಬಂಧಿಸಿದ 3 ಸಂಭಾವ್ಯ ಪರಿಹಾರಗಳಿವೆ ಎಂದು ನಾವು ಹೇಳುತ್ತೇವೆ ಆ ಪರಿಹಾರಗಳು ಯಾವುವು ಮೊದಲನೆಯದು ಸಿಸ್ಟಮ್ ಓವರ್ಡ್ಯಾಂಪ್ ಮಾಡಿದಾಗ ಆಗಿರುತ್ತದೆ ಇದು ಕ್ರಿಟಿಕಲಿ ಡ್ಯಾಂಪ್ಡ್ ಕೇಸ್ ಎಂದು ನಾವು ಹೇಳುತ್ತೇವೆ ಮತ್ತು ಆಗಿದ್ದರೆ ನಾವು ಅಂಡರ್ ಡ್ಯಾಂಪ್ಡ್ ಕೇಸ್ ಅನ್ನು ಹೊಂದಿದ್ದೇವೆ ಈಗ ಮೊದಲ ಕೇಸ್ಅನ್ನು ಅಂದರೆ ಸಿಸ್ಟಮ್ ಓವರ್ಡ್ಯಾಂಪ್ ಮಾಡಿದಾಗ ಏನಾಗುತ್ತದೆಂದು ನೋಡೋಣ ಎಂದರೆ ನ ಮೌಲ್ಯವಾಗಿದೆ ನಾವು ಈಗಾಗಲೇ ತಿಳಿದಿರುವ ಮತ್ತು ನ ಮೌಲ್ಯವನ್ನು ಹಾಕುವ ಮೂಲಕ ನಾವು ಇದನ್ನು ಪಡೆಯುತ್ತೇವೆ ಈ ಸಂದರ್ಭದಲ್ಲಿ ವಿಶಿಷ್ಟ ಸಮೀಕರಣದ ಮತ್ತು ವರ್ಗಗಳು ಋಣಾತ್ಮಕ ಮತ್ತು ನೈಜವಾಗಿವೆ ಆದ್ದರಿಂದ ಪ್ರತಿಕ್ರಿಯೆಯು ಸಮೀಕರಣ ರಂತೆ ಇರುತ್ತದೆ ಮತ್ತು ನೀವು ರೂಪಿಸುವ ಕರ್ವ್ನಲ್ಲಿ ಸಮಯಕ್ಕೆ ಸಂಬಂಧಿಸಿದಂತೆ ಪ್ರವಾಹ it ನ ಮೌಲ್ಯವು ಚಿತ್ರದಲ್ಲಿ ತೋರಿಸಿರುವಂತೆ ಈ ರೀತಿ ಇರುತ್ತದೆ ಅದು ಕ್ಷೀಣಿಸುತ್ತದೆ ಮತ್ತು ಸಮಯ t ಹೆಚ್ಚಾದಂತೆ ಸೊನ್ನೆಗೆ ಸಮೀಪಿಸುತ್ತದೆ ಆದ್ದರಿಂದ ಇದು ಸಂದರ್ಭದ ಪ್ರತಿಕ್ರಿಯೆಯಾಗಿರಬಹುದು ಅಂದರೆ ಸಿಸ್ಟಮ್ ಓವರ್ಡ್ಯಾಂಪ್ ಆಗಿದೆ ಎಂದರ್ಥ ಈಗ ಎರಡನೆಯ ಪ್ರಕರಣವೆಂದರೆ ವ್ಯವಸ್ಥೆಯು ಕ್ರಿಟಿಕಲಿ ಡ್ಯಾಂಪ್ಡ್ ಆಗಿರುವಂತದ್ದು ಅಂದರೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಅಥವಾ ನಾವು ಎಂದು ಹೇಳಬಹುದು ಇದಕ್ಕೆ ಪರಿಹಾರವೆಂದರೆ ಆಗಿದೆ ಈಗ ಇದು ಪರಿಹಾರವಾಗಲಾರದು ಏಕೆಂದರೆ ನಾವು ನೋಡಿದ 2 ಆರಂಭಿಕ ಪರಿಸ್ಥಿತಿಗಳು ಅಂದರೆ t ಸೊನ್ನೆಗೆ ಸಮನಾಗಿರುವಾಗ i ಮತ್ತು ಒಂದೇ ಸ್ಥಿರ ಯೊಂದಿಗೆ ತೃಪ್ತಿಗೊಳ್ಳುವುದಿಲ್ಲ ಆದ್ದರಿಂದ ಘಾತೀಯ ಪರಿಹಾರದ ನಮ್ಮ ಆರಂಭಿಕ ಊಹೆಯು ಕ್ರಿಟಿಕಲ್ ಡ್ಯಾಂಪಿಂಗ್ನ ಈ ನಿರ್ದಿಷ್ಟ ಪ್ರಕರಣಕ್ಕೆ ತಪ್ಪಾಗಿದೆ ಆದ್ದರಿಂದ ಈಗ ನಾವು ಏನು ಮಾಡೋಣ ನೇ ಸಮೀಕರಣದಲ್ಲಿ ನೀಡಿದಂತೆ ಸಮೀಕರಣವನ್ನು ಪುನಃ ಬರೆಯೋಣ ಈಗ ರಲ್ಲಿ ಬ್ರಾಕೆಟ್ನಲ್ಲಿರುವ ಪದವು ಕೆಲವು ಕಾರ್ಯ f ಎಂದು ಭಾವಿಸೋಣ ಆದ್ದರಿಂದ ನೀವು ಏನು ಬರೆಯಬಹುದು ಆದ್ದರಿಂದ ನೀವು f ನ ಮೌಲ್ಯವನ್ನು ರಲ್ಲಿ ಇರಿಸಿದಾಗ ಈ ಸಮೀಕರಣವು ಆಗುತ್ತದೆ ಈಗ ಇದರ ಪರಿಹಾರ ಏಕೆಂದರೆ ಇದು ಮೊದಲ ವರ್ಗದ ಡಿಫರೆಂಶಿಯಲ್ ಸಮೀಕರಣವಾಗಿದೆ ಮತ್ತು ಮೂಲ ಮುಕ್ತ ಪ್ರತಿಕ್ರಿಯೆಯ ಸಂದರ್ಭದಲ್ಲಿ ಸರಣಿ ಆರ್ಸಿ ಅಥವಾ ಆರ್ಎಲ್ ಸರ್ಕ್ಯೂಟ್ಗಳನ್ನು ಚರ್ಚಿಸಿದಾಗ ನಾವು ಈ ರೀತಿಯ ಸಮೀಕರಣಗಳನ್ನು ನೋಡಿದ್ದೇವೆ ಆದ್ದರಿಂದ ಈ ಸಮೀಕರಣದ ಪರಿಹಾರವು ಎಂದು ನೀವು ಸರಳವಾಗಿ ಬರೆಯಬಹುದು ಸ್ಥಿರವಾಗಿರುತ್ತದೆ ಈಗ ಮೇಲಿನ ಪರಿಹಾರದಲ್ಲಿ ನೀವು ಬಳಸಿದರೆ ಸಿಗುತ್ತದೆ ಅನ್ನು ಪಡೆಯಲು ಈ ಸಮೀಕರಣವನ್ನು ರ ತರಹ ಪುನಃ ಬರೆಯಬಹುದು ಸಮೀಕರಣ ರಲ್ಲಿ ನೀಡಲಾಗಿರುವಂತೆ ನೀವು i ಮೌಲ್ಯವನ್ನು ಪಡೆಯುತ್ತೀರಿ ನೀವು ಅದನ್ನು ಸರಳವಾಗಿ ಇಂಟೆಗ್ರೇಟ್ ಮಾಡಬೇಕು ಮತ್ತು ನೀವು ಮತ್ತೊಂದು ಸ್ಥಿರ A2 ಅನ್ನು ಪಡೆಯುತ್ತೀರಿ ಈಗ ಕ್ರಿಟಿಕಲಿ ಡ್ಯಾಂಪ್ಡ್ ಸರ್ಕ್ಯೂಟ್ನ ನೈಸರ್ಗಿಕ ಪ್ರತಿಕ್ರಿಯೆಯು 2 ಪದಗಳ ಮೊತ್ತವಾಗಿದ್ದು ಋಣಾತ್ಮಕ ಘಾತೀಯ ಮತ್ತು ಋಣಾತ್ಮಕ ಘಾತಾಂಕವನ್ನು ರೇಖೀಯ ಪದದಿಂದ ಗುಣಿಸಿದಂತಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆಯು ಏನು ಸಮಯ t ಗೆ ಸಂಬಂಧಿಸಿದಂತೆ ನೀವು ಪ್ರವಾಹ iನ ವ್ಯತ್ಯಾಸವನ್ನು ಯೋಜಿಸಿದರೆ ಪ್ರತಿಕ್ರಿಯೆಯು ಚಿತ್ರದಲ್ಲಿ ತೋರಿಸಿರುವಂತೆ ಇರುತ್ತದೆ ಈಗ t ಯು 1α ಗೆ ಸಮನಾಗಿರುವುದನ್ನು ನೀವು ನೋಡಿದರೆ ಏನಾಗುತ್ತದೆ ಆದ್ದರಿಂದ ಮೌಲ್ಯವು t ಯು 1α ಗೆ ಸಮನಾಗಿದ್ದಾಗ ಗರಿಷ್ಠವಾಗಿರುತ್ತದೆ ಮತ್ತು ಗರಿಷ್ಠ ಮೌಲ್ಯವು ಆಗಿದೆ ಆದ್ದರಿಂದ 1 ಸಮಯದ ಸ್ಥಿರತೆಯ ನಂತರ ಪ್ರವಾಹವು ಅದರ ಗರಿಷ್ಠ ಮೌಲ್ಯಕ್ಕೆ ತಲುಪುತ್ತದೆ ಮತ್ತು ನಂತರ ಅದು ನಿಧಾನವಾಗಿ ಸೊನ್ನೆಗೆ ಕ್ಷೀಣಿಸುತ್ತದೆ ಆದ್ದರಿಂದ ವ್ಯವಸ್ಥೆಯನ್ನು ಕ್ರಿಟಿಕಲಿ ಡ್ಯಾಂಪ್ ಮಾಡಿದಾಗ ನೀವು ಈ ರೀತಿಯ ಪ್ರತಿಕ್ರಿಯೆಯನ್ನು ನೋಡುತ್ತೀರಿ

ಈಗ ಮೂರನೆಯ ಸನ್ನಿವೇಶವೆಂದರೆ ಎಂದರೆ ಎಂದರ್ಥ ಆದ್ದರಿಂದ ನೀವು ಮತ್ತು ಎಂದು ನೋಡಿದ ವರ್ಗಗಳನ್ನು ಮತ್ತು ನಲ್ಲಿ ನೀಡಲಾಗಿದೆ 1 ರ ಮೂಲವನ್ನು ಸಂಕೀರ್ಣ ವೇರಿಯಬಲ್ j ನೊಂದಿಗೆ ಬದಲಾಯಿಸಬಹುದು ಆದ್ದರಿಂದ ನೀವು ಮತ್ತು ಎಂದು ಹೇಳಬಹುದು ಅಲ್ಲಿ ಆಗಿದೆ ಈಗ ಆಗಿದ್ದರೆ ಈ ಅಂಶವು ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ನಾವು 1 ಅನ್ನು ಹೊರಗೆ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ಡ್ಯಾಂಪಿಂಗ್ ಆವರ್ತನವನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಇದು ಆನ್ ಡ್ಯಾಂಪ್ಡ್ ನೈಸರ್ಗಿಕ ಆವರ್ತನವಾಗಿದೆ ಆದ್ದರಿಂದ ನಾವು ಪಡೆದ ಪರಿಹಾರದಲ್ಲಿ ಮತ್ತು ರ ಮೌಲ್ಯವನ್ನು ನೀವು ಹಾಕಿದಾಗ ಮತ್ತು ಅದನ್ನು ಸಮೀಕರಣ ರಂತೆ ಮರುಹೊಂದಿಸಿದಾಗ t ವಿಷಯದಲ್ಲಿ ನೀವು ಪ್ರವಾಹದ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ನಂತರ ಯೂಲರ್ನ ಗುರುತನ್ನು ಸಮೀಕರಣ ರಲ್ಲಿ ಅನ್ವಯಿಸುವುದರಿಂದ ನಾವು ನೇ ಸಮೀಕರಣವನ್ನು ಪಡೆಯುತ್ತೇವೆ ಆದ್ದರಿಂದ ಸಮಯ t ಗೆ ಸಂಬಂಧಿಸಿದಂತೆ ಪ್ರವಾಹಕ್ಕೆ ಇದು ಸರಳೀಕೃತ ಅಭಿವ್ಯಕ್ತಿಯಾಗಿರುತ್ತದೆ ಈಗ ಈ ಸಮೀಕರಣವನ್ನು ನೀವು ಅದರ ಅಭಿವ್ಯಕ್ತಿಯಾಗಿ ನೋಡಿದರೆ ವ್ಯವಸ್ಥೆಯು ಕೊಸೈನ್ ಪದಗಳು ಮತ್ತು ಸೈನ್ ಪದಗಳನ್ನು ಅಂದರೆ ಸೈನುಸಾಯಿಡಲ್ ಪದಗಳು ಮತ್ತು ನೀವು ನೋಡುವ ಘಾತೀಯ ಪದಗಳನ್ನು ಹೊಂದಿರುತ್ತದೆ ಎಂದು ನೀವು ಹೇಳುವಿರಿ ಆದ್ದರಿಂದ ಪ್ರತಿಕ್ರಿಯೆ ಹೇಗೆ ಕಾಣುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಪ್ರವಾಹದ ಪ್ರತಿಕ್ರಿಯೆಯನ್ನು ನೋಡಿದರೆ ಅದು ನಿಮ್ಮಲ್ಲಿರುವ e ಟು ದ ಪವರ್ ಮೈನಸ್ ಫ್ಯಾಕ್ಟರ್ನ ಘಾತೀಯ ಅಂಶದಿಂದಾಗಿ ಅದು ಘಾತೀಯವಾಗಿ ಕ್ಷೀಣಿಸುತ್ತದೆ ಆದ್ದರಿಂದ ನೀವು ಸಮೀಕರಣದಲ್ಲಿ ಸೈನ್ ಕಾಸ್ ಪದಗಳನ್ನು ಹೊಂದಿರುವುದರಿಂದ ಅದು ಘಾತೀಯವಾಗಿ ಕ್ಷೀಣಿಸುತ್ತಿದೆ ಮತ್ತು ಸೈನುಸೈಡಲಿ ಬದಲಾಗುತ್ತಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ 1α ದ ಸ್ಥಿರ ಸಮಯದಲ್ಲಿ ಪ್ರತಿಕ್ರಿಯೆ ಮತ್ತು ಅವಧಿ t ಯು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದನ್ನು ನೀವು ಚಿತ್ರದಿಂದ ನೋಡಬಹುದು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಮತ್ತು ಆರ್ಎಲ್ಸಿ ಸರ್ಕ್ಯೂಟ್ಗೆ ಸ್ಟೆಪ್ ಇನ್ಫುಟ್ ನೀಡಿದಾಗ ಅದು ಹೇಗೆ ವರ್ತಿಸುತ್ತದೆ ಎಂಬುದನ್ನು ನೋಡೋಣ ಧನ್ಯವಾದಗಳು